ಕಾರ್ಟಿಸಿಯನ್ ಮತ್ತು ಸಿಲಿಂಡರಾಕಾರದ ಕಕ್ಷೆಗಳಲ್ಲಿ ರೇಖೆ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣದ ಅಂಶಗಳು ನೀವು ಇಲ್ಲಿಯವರೆಗೆ ಗಮನಿಸಿದಂತೆ ವಿದ್ಯುತ್ ಕ್ಷೇತ್ರವನ್ನು ಅಥವಾ ಚಾರ್ಜ್ ನ ಮೇಲೆ ಬಲವನ್ನು ಲೆಕ್ಕಹಾಕುವಲ್ಲಿ ನಾವು ವ್ಯವಹರಿಸುತ್ತಿದ್ದೇವೆ ಇದಕ್ಕಾಗಿ ನಾವು ಮಾಡಬೇಕಾಗಿರುವುದು ಪರಿಸ್ಥಿತಿಗೆ ಅನುಗುಣವಾಗಿ ವಿಭಿನ್ನ ನಿರ್ದೇಶಾಂಕ ವ್ಯವಸ್ಥೆಗಳನ್ನು ಬಳಸುವುದು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ನಿಮಗಾಗಿ ಏನು ಹೇಳುತ್ತೇನೆಂದರೆ ಮೂರು ನಿರ್ದೇಶಾಂಕ ವ್ಯವಸ್ಥೆಗಳನ್ನು ಸಮೀಕ್ಷೆ ಮಾಡಿ ಮತ್ತು ಅವುಗಳ ರೇಖೆಯ ಅಂಶಗಳು ಮೇಲ್ಮೈ ಅಂಶಗಳು ಮತ್ತು ಪರಿಮಾಣದ ಅಂಶಗಳಿಗಾಗಿ ಪರಿಶೀಲಿಸುವುದು ಇದರಿಂದ ನೀವು ಅವುಗಳನ್ನು ಸುಲಭವಾಗಿ ಬಳಸಬಹುದು ನಾನು ನಿಮಗಾಗಿ ಕಾರ್ಟಿಸಿಯನ್ ನಿರ್ದೇಶಾಂಕ ವ್ಯವಸ್ಥೆ ಸಿಲಿಂಡ್ರಿಕಲ್ ನಿರ್ದೇಶಾಂಕ ವ್ಯವಸ್ಥೆ ಮತ್ತು ಅಂತಿಮವಾಗಿ ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಯನ್ನು ಪರಿಶೀಲಿಸಲಿದ್ದೇನೆ ಇವುಗಳನ್ನು ಅನೇಕ ಸಮಸ್ಯೆಗಳಲ್ಲಿ ನಾವು ಹೆಚ್ಚಾಗಿ ಬಳಸುತ್ತೇವೆ ಆದ್ದರಿಂದ ನಾವು ಕಾರ್ಟಿಸಿಯನ್ ನಿರ್ದೇಶಾಂಕ ವ್ಯವಸ್ಥೆಯಿಂದ ಪ್ರಾರಂಭಿಸೋಣ ಅದರಲ್ಲಿ ಮೂಲದಿಂದ ಒಂದು ಬಿಂದುವನ್ನು x y ಮತ್ತು z ನಿರ್ದೇಶಾಂಕಗಳಿಂದ ನೀಡಲಾಗುತ್ತದೆ ನಾನು ಒಂದು ಬಿಂದು x y z ಅನ್ನು ನೀಡುತ್ತಿದ್ದರೆ ನಾನು x ದಿಕ್ಕಿನಲ್ಲಿ x ನಿಂದ y ದಿಕ್ಕನ್ನು y ನಿಂದ ಮತ್ತು ನಂತರ z ದಿಕ್ಕನ್ನು z ನಿಂದ ಚಲಿಸುತ್ತಿದ್ದೇನೆ ನಂತರ ಈ ಅಂತರವು y ಆಗಿರುತ್ತದೆ ಈ ಅಂತರವು x ಆಗಿರುತ್ತದೆ ಮತ್ತು ಈ ಎತ್ತರವು z ಆಗಿರುತ್ತದೆ ಈ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿನ ರೇಖೆಯ ಅಂಶವೆಂದರೆ ನಾನು ಪಾಯಿಂಟ್ x y z ನಿಂದ ಹತ್ತಿರದ ಮುಂದಿನ ಬಿಂದುವಿಗೆ ಹೋದಾಗ ಅದು x dx y dy z dz ಆಗಿರಬಹುದು ಆದ್ದರಿಂದ ರೇಖೆಯ ಅಂಶ dl ವೆಕ್ಟರ್ ಅನ್ನು x ದಿಕ್ಕಿನಲ್ಲಿ dx ಯುನಿಟ್ ವೆಕ್ಟರ್ ಮತ್ತು y ದಿಕ್ಕಿನಲ್ಲಿ dy ಯುನಿಟ್ ವೆಕ್ಟರ್ ಮತ್ತು z ದಿಕ್ಕಿನಲ್ಲಿ dz ಯುನಿಟ್ ವೆಕ್ಟರ್ ಎಂದು ನೀಡಲಾಗಿದೆ dldxxdyydzz ಮುಂದೆ ನಾನು ಮೇಲ್ಮೈ ಪ್ರದೇಶದ ಅಂಶವನ್ನು ವ್ಯವಹರಿಸಲು ಹೋಗುತ್ತೇನೆ ವೆಕ್ಟರ್ ಸ್ವಭಾವವನ್ನು ಹೊಂದಿರುವ ಮೇಲ್ಮೈ ವಿಸ್ತೀರ್ಣದ ಕಲ್ಪನೆಯನ್ನು ನೀವು ಬಳಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ವಿಶೇಷವಾಗಿ ನಾವು ವಿದ್ಯುತ್ ಕ್ಷೇತ್ರದ ಹರಿವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಮೇಲ್ಮೈ ವಿಸ್ತೀರ್ಣವನ್ನು ವೆಕ್ಟರ್ ಪ್ರಮಾಣವಾಗಿ ಬಳಸಿದ್ದೇವೆ ಅಂತೆಯೇ ನಾವು ಡೈವರ್ಜೆನ್ಸ್ ಮತ್ತು ಅಂತಹ ವಿಷಯಗಳನ್ನು ಲೆಕ್ಕಾಚಾರ ಮಾಡುವಾಗ ಮತ್ತು ನೀವು ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸುವಾಗ ನಾವು ಮೇಲ್ಮೈ ವಿಸ್ತೀರ್ಣವನ್ನು ವೆಕ್ಟರ್ ಪ್ರಮಾಣವಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಕಾರ್ಟಿಸಿಯನ್ ನಿರ್ದೇಶಾಂಕಗಳಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಲಂಬವಾಗಿ ಮೇಲ್ಮೈ ವಿಸ್ತೀರ್ಣವನ್ನು x ದಿಕ್ಕಿನಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು y ದಿಕ್ಕಿನಲ್ಲಿ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು z ದಿಕ್ಕಿನಲ್ಲಿ ಗುರುತಿಸಲು ನಾನು ಬಯಸುತ್ತೇನೆ ನಿಯಮಾನುಸಾರ x ದಿಕ್ಕಿನಲ್ಲಿರುವ ಮೇಲ್ಮೈ ವಿಸ್ತೀರ್ಣವು x ಅಕ್ಷಕ್ಕೆ ಲಂಬವಾಗಿರುತ್ತದೆ ಆದ್ದರಿಂದ ಇದು yz ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ ಮತ್ತು ಈ ಅಂತರವು dy ಆಗಿರುತ್ತದೆ ಈ ಅಂತರವು dz ಆಗಿರುತ್ತದೆ ನಾನು ಮೇಲ್ಮೈ ವಿಸ್ತೀರ್ಣದ ಅಂಶ dS ಅನ್ನು yz dx dy ಎಂದು ಬರೆಯಲಿದ್ದೇನೆ dx ಅದು x ಗೆ ಲಂಬವಾಗಿರುತ್ತದೆ ಆದ್ದರಿಂದ ನಾನು ಅದನ್ನು x ದಿಕ್ಕಿನಲ್ಲಿ dy dz ಎಂದು ಬರೆಯಬೇಕು ಅಂತೆಯೇ y ದಿಕ್ಕಿನಲ್ಲಿರುವ ಪ್ರದೇಶದ ಅಂಶವು y ಅಕ್ಷಕ್ಕೆ ಲಂಬವಾಗಿರುತ್ತದೆ ಮತ್ತು ಅದು x ಅಂಶ ಅಗಲ dx ಎತ್ತರ dz ಅನ್ನು ಹೊಂದಿರುತ್ತದೆ ಆದ್ದರಿಂದ ಆ ದಿಕ್ಕಿನಲ್ಲಿ dS ಎಂಬುದು dx dz ಆಗಿ y ದಿಕ್ಕಿನಲ್ಲಿ ಮತ್ತು z ದಿಕ್ಕಿನಲ್ಲಿ ಹೋಗುತ್ತದೆ ಅದೇ ರೀತಿ ನಾನು ಇದನ್ನು dx dy ಎಂದು z ದಿಕ್ಕಿನಲ್ಲಿ ಹೊಂದಬಹುದು ಆದ್ದರಿಂದ ನಾನು ಕಾರ್ಟಿಸಿಯನ್ ನಿರ್ದೇಶಾಂಕಗಳಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ವ್ಯಾಖ್ಯಾನಿಸಿದೆ dsdydzx dsdxdzy dsdxdyz ಮೂರನೆಯದಾಗಿ ನಾನು ನಿಮಗಾಗಿ ಪರಿಮಾಣದ ಅಂಶವನ್ನು ಕಂಡುಹಿಡಿಯಲಿದ್ದೇನೆ ಸ್ವಾಭಾವಿಕವಾಗಿ ಕಾರ್ಟಿಸಿಯನ್ ನಿರ್ದೇಶಾಂಕದಲ್ಲಿನ ಪರಿಮಾಣದ ಅಂಶವು ಒಂದು ಪೆಟ್ಟಿಗೆಯಾಗಲಿದೆ ಸಣ್ಣ ಗಾತ್ರದ ಪೆಟ್ಟಿಗೆಯಾಗಿದೆ ಇದು dx dz ಮತ್ತು ಈ ದಿಕ್ಕಿನಲ್ಲಿ dy ಗಾತ್ರದ x y z ಆಗಿರುತ್ತದೆ ಆದ್ದರಿಂದ ಪರಿಮಾಣದ ಅಂಶವು dx dy dz ಆಗಿರುತ್ತದೆ x y ಮತ್ತು z ಯುನಿಟ್ ವೆಕ್ಟರ್ ಗಳು ನಮಗೆ ಈಗಾಗಲೇ ತಿಳಿದಿದೆ ಮತ್ತು ಇವುಗಳನ್ನು ಬಾಹ್ಯಾಕಾಶದಲ್ಲಿ ಸ್ಥಿರಗೊಳಿಸಲಾಗಿದೆ ಇವು ಸ್ಥಿರ ಯುನಿಟ್ ವೆಕ್ಟರ್ ಗಳು ಅವು ದಿಕ್ಕನ್ನು ಬದಲಾಯಿಸುವುದಿಲ್ಲ ಮತ್ತು ಅವುಗಳ ಪ್ರಮಾಣವು ಸ್ಪಷ್ಟವಾಗಿ 1 ಆಗಿದೆ dVdxdydz ಮುಂದೆ ನಾವು ಸಿಲಿಂಡರ್ ಆಕಾರದ ನಿರ್ದೇಶಾಂಕ ವ್ಯವಸ್ಥೆಯನ್ನು ಪರಿಗಣಿಸೋಣ ಮತ್ತು ನಾವು ಸಿಲಿಂಡರಾಕಾರದ ಸಮ್ಮಿತಿಯೊಂದಿಗೆ ಸಂದರ್ಭಗಳನ್ನು ನಿರ್ವಹಿಸುವಾಗ ಇದು ಉಪಯುಕ್ತವಾಗಿದೆ ಅಂದರೆ z ಅಕ್ಷದ ಬಗ್ಗೆ ಸಮ್ಮಿತಿ ಇದೆ ನೀವು z ಅಕ್ಷದ ಸುತ್ತಲೂ ಹೋದಾಗ ಏನೂ ಬದಲಾಗುವುದಿಲ್ಲ ಆದ್ದರಿಂದ ನಾವು ಮೊದಲು ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ಮಾಡೋಣ ಇದು ನನ್ನ ಆರಿಜಿನ್ x y ಮತ್ತು z ನಿರ್ದೇಶಾಂಕ ವ್ಯವಸ್ಥೆ ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ ಆರಿಜಿನ್ ದಿಂದ xy ಸಮತಲದಲ್ಲಿರುವ ಅಂತರವನ್ನು ಅಳೆಯುವ ಮೂಲಕ ನಾನು ಒಂದು ಬಿಂದುವನ್ನು ಸೂಚಿಸುತ್ತೇನೆ ಮತ್ತು ನಾವು ಅದನ್ನು S ಎಂದು ಕರೆಯಲಿದ್ದೇವೆ ನಾನು ಗ್ರಿಫಿತ್ಸ್ ಪುಸ್ತಕದಲ್ಲಿ ಬಳಸಿದ ಸಂಕೇತವನ್ನು ಬಳಸುತ್ತಿದ್ದೇನೆ ನಂತರ ನಾವು x ಅಕ್ಷದಿಂದ ಕೋನವನ್ನು ಅಳೆಯುತ್ತೇವೆ ಅದನ್ನು ನಾನು ಫೈ ಎಂದು ಕರೆಯಲಿದ್ದೇನೆ ತದನಂತರ x y ಸಮತಲದಿಂದ ಅಥವಾ z ನಿರ್ದೇಶಾಂಕದಿಂದ ಎತ್ತರವನ್ನು ನಾನು z ಎಂದು ಕರೆಯಲಿದ್ದೇನೆ ಆದ್ದರಿಂದ ಇದನ್ನು ರೋ ನಿಂದ ನಿರ್ದಿಷ್ಟಪಡಿಸಲಾಗಿದೆ ನಾನು S ಫೈ ಮತ್ತು Z ಎಂದು ಹೇಳಿದೆ ಸಿಲಿಂಡರಾಕಾರದ ವ್ಯವಸ್ಥೆಯನ್ನು ಸೂಚಿಸಲು ನನಗೆ ಮೂರು ನಿರ್ದೇಶಾಂಕಗಳು ಬೇಕಾಗುತ್ತವೆ ಮತ್ತು ನಾವು ಈ ಹೆಸರನ್ನು S ಫೈ ಮತ್ತು Z ಎಂದು ನೀಡಿದ್ದೇವೆ ನೀವು S ಮೌಲ್ಯವು ಕಾರ್ಟಿಸಿಯನ್ ನಿರ್ದೇಶಾಂಕ x2y2 ಗಳ ವರ್ಗಮೂಲವಾಗಲಿದೆ ಎಂದು ತಕ್ಷಣ ನೋಡಬಹುದು ಟ್ಯಾಂಜೆಂಟ್ ಫೈ ಯು yx ಮತ್ತು z ಅದೇ z ಆಗಿರುತ್ತದೆ ಈ ಸಮೀಕರಣಗಳನ್ನು ವಿಲೋಮವಾಗಿಸುವ ಮೂಲಕ ನಾನು x ಅನ್ನು Scos ಗೆ ಸಮನಾಗಿ ಬರೆಯಬಹುದು ಮತ್ತು y ಎಂಬುದು Ssin ಆಗಿದೆ Sx2y2 tan yx xS cosϕ yS sinϕ ಯುನಿಟ್ ವೆಕ್ಟರ್ ಗಳನ್ನು ನೋಡೋಣ ನಾನು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿ ಯುನಿಟ್ ವೆಕ್ಟರ್ಗಳನ್ನು ನೋಡಿದರೆ ಈ ಕೋನವು ಫೈ ಆಗಿದೆ ಈ ಅಂತರವು S ಮತ್ತು ಈ ಎತ್ತರವು z ಆಗಿದೆ S ದಿಕ್ಕಿನಲ್ಲಿರುವ ಯುನಿಟ್ ವೆಕ್ಟರ್ ಮೂಲದಿಂದ ದೂರ ಹೋಗುವ ದಿಕ್ಕಿನಲ್ಲಿರಲಿದೆ ಸ್ವಾಭಾವಿಕವಾಗಿ ನೀವು ನೋಡಿ ನಾನು ಬೇರೆ ಪಾಯಿಂಟ್ ಗೆ ಹೋದರೆ ನೀವು ಅದನ್ನು ನೋಡಲು ಹೊರಟಿದ್ದೀರಿ S ಯುನಿಟ್ ವೆಕ್ಟರ್ ದಿಕ್ಕನ್ನು ಬದಲಾಯಿಸಿದೆ ಆದ್ದರಿಂದ ಈ S ಯುನಿಟ್ ವೆಕ್ಟರ್ ಮೂಲದಿಂದ ದೂರವಿರುತ್ತದೆ ಮತ್ತು ಅದು ಬಾಹ್ಯಾಕಾಶದಲ್ಲಿ ಸ್ಥಿರವಾಗಿಲ್ಲ ಅದು ನೀವು ಯಾವ ಪಾಯಿಂಟ್ ಅಲ್ಲಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಂತರ ನಾನು ಯುನಿಟ್ ವೆಕ್ಟರ್ ಫೈ ಅನ್ನು ವ್ಯಾಖ್ಯಾನಿಸುತ್ತೇನೆ ಇದು xy ಸಮತಲದಲ್ಲಿರುವ S ಯುನಿಟ್ ವೆಕ್ಟರ್ ಗೆ ಲಂಬವಾಗಿರುತ್ತದೆ ಆದ್ದರಿಂದ ಫೈ ನಾನು ತೋರಿಸುತ್ತಿರುವ ಈ ಕೆಂಪು ಯುನಿಟ್ ವೆಕ್ಟರ್ ಮತ್ತು ಇದು ಬಾಹ್ಯಾಕಾಶದಲ್ಲಿ ಸ್ಥಿರವಾಗಿಲ್ಲ ಮತ್ತು 3 ನೇಯದು Z ಯುನಿಟ್ ವೆಕ್ಟರ್ ಆಗಿದೆ ಇದು ಕಾರ್ಟಿಸಿಯನ್ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬಾಹ್ಯಾಕಾಶದಲ್ಲಿ ನಿಗದಿಪಡಿಸಿದಂತೆ ಇದೆ ರೇಖಾಚಿತ್ರದಿಂದ S ಯುನಿಟ್ ವೆಕ್ಟರ್ cos ϕ xsinϕ y ಹೊರತು ಏನೂ ಅಲ್ಲ ಎಂದು ನೀವು ನೋಡಬಹುದು ϕ ಯುನಿಟ್ ವೆಕ್ಟರ್ sinϕxcosϕy ಮತ್ತು z ಯುನಿಟ್ ವೆಕ್ಟರ್ ಸ್ಪಷ್ಟವಾಗಿ z ಆಗಿದೆ scos ϕ xsinϕ y ϕ sinϕxcosϕy zz ನಾನು ಈ ಬಿಂದುವಿನ ಸ್ಥಾನದಿಂದ ವೆಕ್ಟರ್ ಅನ್ನು ತೋರಿಸಲು ಬಯಸಿದರೆ S Z ಬಿಂದುವಿನ ವೆಕ್ಟರ್ ಸ್ಥಾನ ಇದು ಇಲ್ಲಿ S ದಿಕ್ಕಿನಲ್ಲಿರುವ ವೆಕ್ಟರ್ನ ಮೊತ್ತ ಮತ್ತು Z ಆಗಿರುತ್ತದೆ ಆದ್ದರಿಂದ ವೆಕ್ಟರ್ r ಅನ್ನು ಹೀಗೆ ನೀಡಲಾಗಿದೆ S ದಿಕ್ಕಿನಲ್ಲಿ S Z ದಿಕ್ಕಿನಲ್ಲಿ Z ಅದು ಬಿಂದುವಿನ ಸ್ಥಾನ ಮೂಲದಿಂದ ಬಿಂದುವಿಗೆ ಹೋಗುವ ವೆಕ್ಟರ್ ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿನ ರೇಖೆಯ ಅಂಶಗಳು ಪ್ರದೇಶದ ಅಂಶಗಳು ಮತ್ತು ಪರಿಮಾಣದ ಅಂಶಗಳನ್ನು ನೋಡೋಣ ಆದ್ದರಿಂದ ನಾನು ಪಾಯಿಂಟ್ S Z ನಿಂದ SdS d zdz ಮತ್ತೊಂದು ಬಿಂದುವಿಗೆ ಹೋಗುತ್ತಿದ್ದರೆ dl ಎಂಬ ರೇಖೆಯ ಅಂಶವನ್ನು ಜ್ಯಾಮಿತೀಯವಾಗಿ ನೋಡೋಣ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ನಾನು ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ದೇನೆ ಅದು S Z ಮತ್ತು ಅದರ ಸ್ಥಾನವನ್ನು ವೆಕ್ಟರ್ r ನಿಂದ ನೀಡಲಾಗುತ್ತದೆ ಅದು S S Z Z ಮುಂದಿನ ಪಾಯಿಂಟ್ ಹತ್ತಿರದಲ್ಲಿದೆ ಅದು S dS ϕ dϕ z dz ನಲ್ಲಿದೆ ಆದ್ದರಿಂದ r dr ಅನ್ನು ಪಡೆಯಲಾಗಿದೆ ಅಥವಾ ನಾನು dl ಅನ್ನು S ನಿಂದ ಹೆಚ್ಚುತ್ತಿರುವ ದೂರ dS ಗೆ SdS ಗೆ ಹೋಗುವುದರ ಮೂಲಕ ನಾನು ಬರೆಯಬಹುದು ನಾನು ಅದನ್ನು ಇಲ್ಲಿಯೇ ಬರೆಯಬಹುದು ನಾನು ಮೊದಲೇ ಹೇಳಿದಂತೆ S ಅನ್ನು ಸ್ಥಿರವಾಗಿಸಲಾಗಿಲ್ಲ ಆದ್ದರಿಂದ ನಾನು Szdz ನ ದಿಕ್ಕನ್ನು ಸಹ ಬದಲಾಯಿಸುತ್ತಿದ್ದೇನೆ ಅದನ್ನು ಸ್ಥಿರವಾಗಿರಿಸಲಾಗಿದೆ ಆದ್ದರಿಂದ ಫಸ್ಟ್ ಆರ್ಡರ್ ಅನ್ನು ಮಾತ್ರ ಇಟ್ಟುಕೊಂಡು ನಾನು ಇದನ್ನು ssds ಎಂದು ಬರೆಯಬಹುದು ಇದು ds ಕೂಡಿಸು ಯುನಿಟ್ ವೆಕ್ಟರ್ ನಲ್ಲಿನ ಬದಲಾವಣೆ ಅಂದರೆ S ದಿಕ್ಕಿನಲ್ಲಿರುವ ಅಂತರದಲ್ಲಿನ ಬದಲಾವಣೆ ಜೊತೆಗೆ ಯುನಿಟ್ ವೆಕ್ಟರ್ z ದಿಕ್ಕಿನಲ್ಲಿರುವ Z ಜೊತೆಗೆ dz ಮತ್ತು ಇದು ಎಡಗಡೆಯಲ್ಲಿರುವ r ಗೆ ಸಮಾನವಾಗಿರುತ್ತದೆ ಅದು sszzdl ನಾವು ಕೆಲವು ಪದಗಳನ್ನು ರದ್ದುಗೊಳಿಸೋಣ S S ರದ್ದುಗೊಳಿಸುತ್ತದೆ ಇದು Z Z dl ಆಗಿತ್ತು ಈ ಪದವು ಬಲಗಡೆಯಲ್ಲಿ ZZ ನೊಂದಿಗೆ ರದ್ದುಗೊಳ್ಳುತ್ತದೆ ಆದ್ದರಿಂದ ನಾನು dl ಅನ್ನು sdsdsszdzdzz ಗೆ ಸಮಾನವಾಗಿ ಪಡೆಯುತ್ತೇನೆ ಗಮನಿಸಿ ನಾನು dS ಮೂಲಕ S ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ನಾನು ನಿಸ್ಸಂಶಯವಾಗಿ ವೆಕ್ಟರ್ ಅನ್ನು ಸಂಗ್ರಹಿಸುತ್ತೇನೆ ನಾನು dz ನ Z ದಿಕ್ಕಿನಲ್ಲಿ ಚಲಿಸುತ್ತಿದ್ದೇನೆ ನಾನು ವೆಕ್ಟರ್ dz z ಯುನಿಟ್ ವೆಕ್ಟರ್ ಅನ್ನು ಸಂಗ್ರಹಿಸುತ್ತೇನೆ ಇದು ಹೆಚ್ಚುವರಿ ಪದ rsszz rdrsdssds ಅಥವಾ sszzdlsssdsdsszdzdzz ಮತ್ತು ನಾವು ನೋಡೋಣ ds ಎಂದರೇನು ds ಯುನಿಟ್ ವೆಕ್ಟರ್ ಬದಲಾಗಿದೆ ಆದ್ದರಿಂದ ನಾವು XY ಸಮತಲವನ್ನು ನೋಡೋಣ ಇದು ನನ್ನ x ಇದು ನನ್ನ y ಮತ್ತು ನಾವು ಮಾಡಿದ್ದು ds ಈ ರೀತಿಯಾಗಿತ್ತು ಅದು ಸ್ವಲ್ಪ ಬದಲಾಗಿದೆ ಇದು ದಿಕ್ಕಿನಲ್ಲಿ ತೋರಿಸುತ್ತಿದೆ ಮತ್ತು ಈಗ ಅದು ϕdϕ ದಿಕ್ಕಿನಲ್ಲಿ ತೋರಿಸುತ್ತಿದೆ ಮತ್ತು ಈ ಯುನಿಟ್ ವೆಕ್ಟರ್ ಬದಲಾವಣೆಯನ್ನು ನಾನು ನೀಲಿ ಬಣ್ಣದಿಂದ ತೋರಿಸುತ್ತೇನೆ ಈ ಬದಲಾವಣೆಯು ದಿಕ್ಕಿನಲ್ಲಿದೆ ಎಂದು ಮೊದಲು ಗಮನಿಸಿ ಮತ್ತು ಈ ಪ್ರಮಾಣವು dϕ ಬಾರಿ ಈ ಉದ್ದ ಆಗಲಿದೆ ಅದು 1 ಆಗಿದೆ ಆದ್ದರಿಂದ ಇದು ಪ್ರಮಾಣವು S ds ಅಥವಾ ds ವೆಕ್ಟರ್ ಆಗಿರುತ್ತದೆ ದಿಕ್ಕಿನಲ್ಲಿ ಒಂದು ಬಾರಿ dϕ ಆದ್ದರಿಂದ ನಾನು dl ಎಂಬ ರೇಖೆಯ ಅಂಶವನ್ನು sds ಎಂದು ಬರೆಯಬಲ್ಲೆ ಅದು ದಿಕ್ಕಿನಲ್ಲಿ s d ಪ್ಲಸ್ ds s ಪ್ಲಸ್ dz z ಗೆ ಸಮನಾಗಿರುತ್ತದೆ ಇದು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿನ ರೇಖೆಯ ಅಂಶವಾಗಿದೆ dlsdssdϕdssdzz ಇದು ಪರಿಪೂರ್ಣ ಅರ್ಥವನ್ನು ನೀಡುತ್ತದೆ ಏಕೆಂದರೆ ನೀವು ಪದದಿಂದ ಪದವನ್ನು ನೋಡಿದರೆ ಇದು ϕ ದಿಕ್ಕಿನಲ್ಲಿ ಚಲಿಸುವ ದೂರ ಇದು S ದಿಕ್ಕಿನಲ್ಲಿ ಚಲಿಸುವ ದೂರ ಇದು Z ದಿಕ್ಕಿನಲ್ಲಿ ಚಲಿಸುವ ದೂರ ಮುಂದೆ ಪ್ರದೇಶದ ಅಂಶವನ್ನು ನೋಡೋಣ ನಾನು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿನ ಪ್ರದೇಶದ ಅಂಶವನ್ನು ನೋಡಿದರೆ ನಾನು x y z ಅನ್ನು S ಗೆ ಲಂಬವಾಗಿರುವ ಪ್ರದೇಶದಲ್ಲಿ ಗೆ ಲಂಬವಾಗಿರುವ ಪ್ರದೇಶ ಮತ್ತು Z ಗೆ ಲಂಬವಾಗಿರುವ ಪ್ರದೇಶವನ್ನು ನೋಡುತ್ತಿದ್ದೇನೆ ಇದು S ಯುನಿಟ್ ವೆಕ್ಟರ್ ನಾನು S ಗೆ ಲಂಬವಾಗಿರುವ ಪ್ರದೇಶವನ್ನು ನೋಡುತ್ತಿದ್ದರೆ ಒಂದು ಅಂಶವು ಈ ರೀತಿಯ XY ಸಮತಲದಲ್ಲಿರುವುದನ್ನು ನೀವು ನೋಡಬಹುದು ಮತ್ತು ಈ ಪ್ರದೇಶದ ಎರಡನೇ ಅಂಶವು Z ದಿಕ್ಕಿನಲ್ಲಿರಲಿದೆ ಈ ಅಂತರವು s dϕ ಮತ್ತು ಎತ್ತರವು dz ಆಗಿದೆ ಆದ್ದರಿಂದ ϕ ದಿಕ್ಕಿನಲ್ಲಿರುವ ಪ್ರದೇಶದ ಅಂಶ ds ಮೌಲ್ಯವು S dz dϕ ಆಗಿರುತ್ತದೆ ಇದರ ಘಟಕವು ಚದರ ದೂರ ಎಂದು ನೀವು ನೋಡಬಹುದು ಈಗ ಮುಂದಿನ ϕ ದಿಕ್ಕಿನಲ್ಲಿ ಹೇಗೆ ನಾನು Z ದಿಕ್ಕಿನಲ್ಲಿರುವ ಮತ್ತು ϕ ದಿಕ್ಕಿಗೆ ಲಂಬವಾಗಿರುವ ಒಂದು ಅಂಶವನ್ನು ತೆಗೆದುಕೊಳ್ಳಲಿದ್ದೇನೆ ಇದು ϕ ದಿಕ್ಕಿನಲ್ಲಿರುವ ಪ್ರದೇಶವಾಗಲಿದೆ ಗೆ ಲಂಬವಾಗಿರುವ ಈ ಅಂತರವು ds ಆಗಿರುತ್ತದೆ ಮತ್ತು ಎತ್ತರವು dz ಆಗಿರುತ್ತದೆ ಮತ್ತು ಆದ್ದರಿಂದ ϕ ದಿಕ್ಕಿನಲ್ಲಿ dS ಮೌಲ್ಯವು ಆಗಲಿದೆ ನಾನು ಇಲ್ಲಿ ನಿರ್ದೇಶನ S ಅನ್ನು ಬರೆಯಬೇಕು ಮತ್ತು ನಾನು Z ಗೆ ಲಂಬವಾಗಿರುವ ಪ್ರದೇಶದ ಅಂಶವನ್ನು ನೋಡುತ್ತಿದ್ದರೆ ಅದು ds ಆಗಿರುತ್ತದೆ ಮತ್ತು ನಾನು ಈ dS ಮತ್ತು S d ನಂತೆ ಚಲಿಸುತ್ತಿದ್ದೇನೆ ಆದ್ದರಿಂದ Z ದಿಕ್ಕಿನಲ್ಲಿರುವ ಪ್ರದೇಶದ ಅಂಶವು ds ಬಾರಿ S ಬಾರಿ dϕ ಆಗಿರುತ್ತದೆ ಇದು Z ದಿಕ್ಕಿನಲ್ಲಿದೆ ನೀವು ಇದನ್ನು ತ್ವರಿತವಾಗಿ ದೃಢೀಕರಿಸಬಹುದು ನಾನು XY ಸಮತಲದಲ್ಲಿರುವ ಯುನಿಟ್ ವೃತ್ತದ ಪ್ರದೇಶವನ್ನು ನೋಡಬೇಕಾದರೆ ಇದು ಯುನಿಟ್ ವೃತ್ತ ಎಂದು ಹೇಳೋಣ ಇದರರ್ಥ ತ್ರಿಜ್ಯವು 1 ಅಥವಾ ನೀವು ತ್ರಿಜ್ಯವನ್ನು r ಎಂದು ತೆಗೆದುಕೊಳ್ಳಬಹುದು ನಂತರ ಪ್ರದೇಶವು ಇಂಟಿಗ್ರೇಷನ್ S ds dϕ S 0 ರಿಂದ r ಗೆ ಬದಲಾಗುತ್ತದೆ dϕ 0 ರಿಂದ 2π ವರೆಗೆ ಬದಲಾಗುತ್ತದೆ ಮತ್ತು ನೀವು 2π ಬಾರಿ s22 0 ರಿಂದ R ಅನ್ನು ಪಡೆಯುತ್ತೀರಿ ಅದು ನಿಮಗೆ R2 ನೀಡುತ್ತದೆ ಅಥವಾ ನಾನು ಸಿಲಿಂಡರ್ ನ ಈ ಬದಿಯ ಮೇಲ್ಮೈ ವಿಸ್ತೀರ್ಣವನ್ನು ನೋಡುತ್ತಿದ್ದರೆ ಈ ಪ್ರದೇಶವು S ದಿಕ್ಕಿನಲ್ಲಿದೆ ಎಂದು ನೀವು ನೋಡಬಹುದು ಮತ್ತು ನಾನು ಪ್ರಮಾಣವನ್ನು ಲೆಕ್ಕಹಾಕಿ ಇದನ್ನು ನೋಡಬೇಕಾದರೆ ಆ ಪ್ರದೇಶವು ಇಂಟಿಗ್ರೇಷನ್ S ಆಗಿರುತ್ತದೆ ಅದು ಈ ಮೇಲ್ಮೈಗೆ ಸ್ಥಿರ ತ್ರಿಜ್ಯ R dz dϕ ಇದು R ಹೊರತುಪಡಿಸಿ ಏನೂ ಅಲ್ಲ dz ಸಿಲಿಂಡರ್ ಎತ್ತರ ಬಾರಿ 2π ಆಗಿರುತ್ತದೆ ಇದು 2πRh ಆಗಿದೆ ಪರಿಚಿತ ಫಲಿತಾಂಶವಾಗಿದೆ

2π2πRh ಮೂರನೆಯದಾಗಿ ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿನ ಪರಿಮಾಣದ ಅಂಶವನ್ನು ನೋಡೋಣ ನಾನು ಅದನ್ನು ಹಲವು ವಿಧಗಳಲ್ಲಿ ನೋಡಬಹುದು ಪರಿಮಾಣದ ಅಂಶವು ಕೆಲವು ಪ್ರದೇಶದ ಎತ್ತರಕ್ಕಿಂತ ಹೆಚ್ಚೇನೂ ಅಲ್ಲ ಆದ್ದರಿಂದ ನಾನು ಇಷ್ಟಪಡುವ ಯಾವುದೇ ಪ್ರದೇಶವನ್ನು ನಾನು ಆರಿಸಿಕೊಳ್ಳಬಹುದು ನಾನು ಪ್ರದೇಶವನ್ನು Z ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ನಾವು ನೋಡಿದ ಈ ಪ್ರದೇಶವು ds ಬಾರಿ S d ಆದ್ದರಿಂದ ಈ ಪರಿಮಾಣದ ಅಂಶಕ್ಕಾಗಿ s ds dϕ ಮತ್ತು ಎತ್ತರವು dz ಆಗಿರುತ್ತದೆ ನಾನು dz ನಿಂದ ಗುಣಿಸಬಹುದು ಅದು ಪರಿಮಾಣದ ಅಂಶವಾಗಿದೆ ನೀವು ಇತರ ಪ್ರದೇಶಗಳನ್ನು ಪರಿಶೀಲಿಸಬಹುದು ಇದು ಸರಿಯಾಗಿದೆ ಎಂದು ಕಂಡುಕೊಳ್ಳಿ ಆದ್ದರಿಂದ ಪರಿಮಾಣದ ಅಂಶ dV ಯು s ds dϕ dz ಹೊರತುಪಡಿಸಿ ಏನೂ ಅಲ್ಲ